ನಮಸ್ಕಾರಗಳು ನಾವು ಈ ಹಿಂದಿನ ಉಪನ್ಯಾಸದಲ್ಲಿ ಸ್ಟೇಟ್ ವೇರಿಯಬಲ್ ಕುರಿತು ಚರ್ಚಿಸಿದೆವು ನಮ್ಮ ಹತ್ತಿರ nth ಆರ್ಡರ್ ಡಿಫರೆನ್ಸಿಯಲ್ ಇಕ್ವೇಶನ್ ಇದ್ದಲ್ಲಿ ಅದನ್ನು n ಫಸ್ಟ್ ಆರ್ಡರ್ ಇಕ್ವೇಶನ್ ಆಗಿ ಪರಿವರ್ತಿಸಬಹುದು ಎಂಬುದನ್ನು ನೋಡಿದೆವು ಈ ಡಿಫರೆನ್ಸಿಯಲ್ ಇಕ್ವೇಶನ್ ಪ್ರಾಥಮಿಕವಾಗಿ ಫಸ್ಟ್ ಆರ್ಡರ್ ಸ್ವಭಾವದ್ದು ಇವುಗಳನ್ನು ಸ್ಟೇಟ್ ಇಕ್ವೇಶನ್ ಎಂದು ಪರಿಗಣಿಸಬಹುದಾಗಿದೆ ಮತ್ತು ನಾವು ವಿವಿಧ ಸ್ಟೇಟ್ ವೇರಿಯಬಲ್ಗಳನ್ನು ವ್ಯಾಖ್ಯಾನಿಸಬಹುದು ಅದರಂತೆ ನಾವು ಸ್ಟೇಟ್ ವೇರಿಯಬಲ್ಗಳನ್ನು ಸಂಕಲಿಸಿ ಅದನ್ನು ಸ್ಟೇಟ್ ಇಕ್ವೇಶನ್ ಮಾಡಿಕೊಳ್ಳಬಹುದು ನಾವು ಈಗಾಗಲೇ ಮೆಟ್ರಿಕ್ಸ್ ರೂಪದಲ್ಲಿ ಸಮೀಕರಣವನ್ನು ಹೀಗೆ ಬರೆಯಬೇಕು ಎಂಬುದನ್ನು ಸ್ಥಾಪಿಸಿದ್ದೇವೆ xtAxtBu ಅದೇ ರೀತಿಯಲ್ಲಿ ಔಟ್ಪುಟ್ ಸಮೀಕರಣವನ್ನು ಬರೆಯಬಹುದು ಎಂಬುದನ್ನು ಚರ್ಚಿಸಿದ್ದೇವೆ ಮತ್ತು ನಾವು ಹೀಗೆ ಬರೆಯಬಹುದು ytCxtDu ಇಂದು ನಾವು ಸ್ಟೇಟ್ ರೇಖಾಚಿತ್ರಗಳನ್ನು ಕುರಿತು ಚರ್ಚಿಸೋಣ ಸ್ಟೇಟ್ ರೇಖಾಚಿತ್ರಕ್ಕೆ ಹೋಗುವ ಮೊದಲು ಮಲ್ಟಿ ವೇರಿಯಬಲ್ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಫರ್ ಫಂಕ್ಷನ್ ಎಂಬುದನ್ನು ತಿಳಿದುಕೊಳ್ಳೋಣ ನಿಮ್ಮಲ್ಲಿ ಮಲ್ಟಿ ವೇರಿಯಬಲ್ ವ್ಯವಸ್ಥೆ ಇದ್ದಾಗ ನೀವು ಟ್ರಾನ್ಸ್ಫರ್ ಫಂಕ್ಷನ್ ಹೇಗೆ ಕಂಡುಕೊಳ್ಳುವಿರಿ ಈಗ ಟ್ರಾನ್ಸ್ಫರ್ ಫಂಕ್ಷನ್ನನ್ನು ಸರಳವಾಗಿ ಬಹಳ ಇನ್ಪುಟ್ ಮತ್ತು ಔಟ್ಪುಟ್ಗಳುಳ್ಳ ಲೀನಿಯರ್ ವ್ಯವಸ್ಥೆಗೆ ವಿಸ್ತರಿಸಬಹುದು ಮತ್ತು ಈ ರೀತಿಯ ವ್ಯವಸ್ಥೆಗಳಲ್ಲಿ ಅಂದರೆ ಬಹಳ ಮತ್ತು ಔಟ್ಪುಟ್ ಇರುತ್ತವೆಯೋ ಅಂತಹ ವ್ಯವಸ್ಥೆಯನ್ನು ಮಲ್ಟಿ ವೇರಿಯಬಲ್ ವ್ಯವಸ್ಥೆಗಳು multivariable system ಎಂದು ನಾವು ಕರೆಯುತ್ತೇವೆ ಈಗ ಲೀನಿಯರ್ ವ್ಯವಸ್ಥೆಯಲ್ಲಿ p ಇನ್ಪುಟ್ ಗಳು q ಇವೆ ಎಂದಾದರೆ jth ಇನ್ಪುಟ್ ಮತ್ತು ith ಔಟ್ಪುಟ್ ನಡುವೆ ಟ್ರಾನ್ಸ್ಫರ್ ಫಂಕ್ಷನ್ನನ್ನು ಹೀಗೆ ವ್ಯಾಖ್ಯಾನಿಸಬಹುದು GijsYiRj ಅನ್ಯ ಇನ್ಪುಟ್ ವೇರಿಯಬಲ್ಗಳು 0 ಇದ್ದಾಗ ಇದು ಅನ್ವಯವಾಗುತ್ತದೆ ಅಂದರೆ Rk0k12pk≠j ಹೀಗಾಗಿ ನಾವು ಒಂದು ಇನ್ಪುಟ್ಟನ್ನು ಒಂದು ಸಮಯಕ್ಕೆ ಪರಿಗಣಿಸುತ್ತೇವೆ ಈಗ ಟ್ರಾನ್ಸ್ಫರ್ ಫಂಕ್ಷನ್ ಕಂಡುಕೊಳ್ಳುವಲ್ಲಿ ಇದು jth ಇನ್ಪುಟ್ಟನ್ನು ಮಾತ್ರ ಪರಿಗಣಿಸುತ್ತದೆ ನೀವು ಎಲ್ಲ ಇನ್ಪುಟ್ಗಳನ್ನು ಪರಿಗಣಿಸಿದಲ್ಲಿ p ಇನ್ಪುಟ್ ಎಂದುಕೊಂಡರೆ ನೀವು ರೂಪಾಂತರಗೊಂಡ ಅನ್ನು s ಡೊಮೆನ್ನಲ್ಲಿ ಹೀಗೆ ಬರೆಯಬಹುದು YisGi1sR1sGi2sR2sG1psRps ಈಗ ಅದೇ ರೀತಿಯ ವಿವಿಧ ರೇಂಜಿನ ಅಂದರೆ 1 ರಿಂದ q ಔಟ್ಪುಟ್ಗಳನ್ನು ನೀವು ಹೀಗೆ ಸಮೀಕರಣಗಳಾಗಿ ಬರೆಯಬಹುದು ಮತ್ತು ನೀವು ಕಂಪೈಲ್ ಮಾಡಿದಾಗ ನೀವು ಮ್ಯಾಟ್ರಿಕ್ಸ ರೂಪದಲ್ಲಿ ಹೀಗೆ ಬರೆಯಬಹುದು

ಹೀಗಾಗಿ ಈ ರೀತಿಯಾಗಿ ಬಹಳ ಇನ್ಪುಟ್ ಮತ್ತು ಬಹಳ ಔಟ್ಪುಟ್ಗಳುಳ್ಳ ಮ್ಯಾಟ್ರಿಕ್ಸನ್ನು ನೀವು ವ್ಯಾಖ್ಯಾನಿಸಬಹುದು ಈಗ ನಾವು ನೋಡೋಣ ನಿಮ್ಮಲ್ಲಿ ಹೆಚ್ಚು ಇನ್ಪುಟ್ ಮತ್ತು ಔಟ್ಪುಟ್ಗಳು ಇದ್ದಾಗ ಅಂದರೆ ನಮ್ಮಲ್ಲಿ ಮಲ್ಟಿ ವೇರಿಯಬಲ್ ವ್ಯವಸ್ಥೆ ಇದೆ ಎಂದರ್ಥ ನಾವು ಹೇಗೆ ಟ್ರಾನ್ಸ್ಫರ್ ಫಂಕ್ಷನ್ ಕಂಡು ಹಿಡಿಯುತ್ತೇವೆ ಹೀಗಾಗಿ ನೀವು ಈ ಬ್ಲಾಕ್ ರೇಖಾಚಿತ್ರವನ್ನು ನೋಡಿದರೆ ಇಲ್ಲಿ ನಿಮಗೆ ಒಂದು ಮಲ್ಟಿ ವೇರಿಯಬಲ್ ವ್ಯವಸ್ಥೆ ಕಾಣಸಿಗುತ್ತದೆ ಇಲ್ಲಿ ಎಲ್ಲ ಇನ್ಪುಟ್ಟಗಳು r1 ರಿಂದ ಪ್ರಾರಂಭಗೊಂಡು rp ವರೆಗೆ ಮತ್ತು ಔಟ್ಪುಟ್ಗಳು 1 ರಿಂದ q ವರೆಗೆ ಇವೆ ಹೀಗಾಗಿ ಸಂಕ್ಷೀಪ್ತದಲ್ಲಿ ಇದರಲ್ಲಿ ವೆಕ್ಟರ್ R ಇನ್ಪುಟ್ಟಾಗಿಯೂ ಮತ್ತು ವೆಕ್ಟರ್ Y ಔಟ್ಪುಟ್ ಆಗಿವೆ ಎಂದು ಹೇಳಬಹುದು ಹೀಗಾಗಿ ಈಗ ಫೀಡ್ಬ್ಯಾಕ್ ಲೂಪ್ ಉಳ್ಳ ಟ್ರಾನ್ಸ್ಫರ್ ಫಂಕ್ಷನ್ ಕಂಡು ಹಿಡಿಯಲು ಕೇಳಿದರೆ ಮಲ್ಟಿ ವೇರಿಯಬಲ್ ಇನ್ಪುಟ್ ಕೇಸ್ನಲ್ಲಿ ನಾವು ಹೇಗೆ ವ್ಯಾಖ್ಯಾನಿಸುತ್ತೇವೆ ಹೀಗಾಗಿ ಈ R ಮಲ್ಟಿ ವೇರಿಯಬಲ್ ಇನ್ಪುಟ್ ಆಗಿರುವುದರಿಂದ ನಿಮಗೆ q ನ ವೆಕ್ಟರ್ ಅಂಶವಾಗಿ R ವೆಕ್ಟರ್ ಇನ್ಪುಟ್ಟಾಗಿ ಮತ್ತು Y ಔಟ್ಪುಟ್ಟಾಗಿ ಲಭ್ಯವಿದೆ ಈ ಕೇಸ್ನಲ್ಲಿ ಇದೀಗ ನೋಡಿದಂತೆ ಈಗ G ಟ್ರಾನ್ಸ್ಫರ್ ಫಂಕ್ಷನ್ ಆಗಿರುವುದರಿಂದ ಟ್ರಾನ್ಸ್ಫರ್ ಮೆಟ್ರಿಕ್ಸ್ ಎಂದು ಪರಿಗಣಿಸಬೇಕು ಹೀಗಾಗಿ ನಾವು ಏನನ್ನು ಬರೆಯಬೇಕುಬ ಈ ಕೇಸ್ನಲ್ಲಿ ನಿಮ್ಮ ಫಾರ್ವರ್ಡ್ ಪಾತ್ ಗೇನ್ ಮೆಟ್ರಿಕ್ಸ್ ಇದು ನಿಮ್ಮ ಫೀಡ್ಬ್ಯಾಕ್ ಪಾತ್ ಗೇನ್ ಮೆಟ್ರಿಕ್ಸ್ ಈಗ ನೀವು ಕಂಡುಕೊಂಡರೆ YsGsUs UsRs Bs BsHsYs ಹೀಗಾಗಿ ನಾವು ಚರ್ಚಿಸಿದಂತೆ ಇದು q×1 ಔಟ್ಪುಟ್ ವೆಕ್ಟರ್ ಮತ್ತು ಎಲ್ಲವುಗಳು p×1 ವೇಕ್ಟರ್ ಮತ್ತು G ಮತ್ತು H q×pಮತ್ತು p×q ಟ್ರಾನ್ಸ್ಫರ್ ಫಂಕ್ಷನ್ ಮೆಟ್ರೈಸಸ್ ಈಗ ನಮ್ಮ ಉದ್ದೇಶವೆನೆಂದರೆ ನಾವು ಮದ್ಯಮವರ್ತಿ ವೇರಿಯೆಬಲ್ಗಳನ್ನು ಅಂದರೆ U ಮತ್ತು B ಗಳನ್ನು ತೆಗೆದು ಹಾಕಬೇಕು ಹೀಗಾಗಿ ನಾವು U ಮತ್ತು B ಗಳನ್ನು ಈ ಮೂರೂ ಸೆಟ್ಟ್ ಸಮೀಕರಣಗಳಿಂದ ತೆಗೆದು ಹಾಕಿದಾಗ ನಾವು ಹೀಗೆ ಬರೆಯಬಹುದು YsGsRs GsHsYs ಈಗ ನೀವು ಪುನಃ ಕಂಪೈಲ್ ಮಾಡಿದಾಗ YsIGsHs 1GsRs ಈಗ ಟ್ರಾನ್ಸ್ಫರ್ ಫಂಕ್ಷನ್ ಎಂದರೆ ಹೀಗಾಗಿ ನೀವು ಹೀಗೆ ಹೇಳಿದರೆ YsRsM MsIGsHs 1Gs ಹೀಗಾಗಿ ಈ ರೀತಿಯಾಗಿ ನಿಮಗೆ ಮಲ್ಟಿ ವೇರಿಯಬಲ್ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಫರ್ ಫಂಕ್ಷನ್ ಮೆಟ್ರಿಕ್ಸ್ ದೊರೆಯುತ್ತದೆ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಫಾರ್ವರ್ಡ್ ಪಾತ್ ಟ್ರಾನ್ಸ್ಫರ್ ಫಂಕ್ಷನ್ ಮೆಟ್ರಿಕ್ಸ್Gsನೀಡಿದೆ ಮತ್ತು ಫೀಡ್ಬ್ಯಾಕ್ ಪಾತ್ ಟ್ರಾನ್ಸ್ಫರ್ ಫಂಕ್ಷನ್ ಮ್ಯಾಟ್ರಿಕ್ಸ್ H ನೀಡಿದೆ ಈಗ ನಾವು ಕ್ಲೋಸ್ಡ್ ಲೂಪ್ ಟ್ರಾನ್ಸ್ಫರ್ ಫಂಕ್ಷನ್ ಮೆಟ್ರಿಕ್ ಕಂಡುಕೊಳ್ಳಬೇಕಾಗಿದೆ ಆದ್ದರಿಂದ ಮೊದಲು IGsHs ಮೊತ್ತವನ್ನು ಕಂಡುಕೊಳ್ಳಲು ಪ್ರಯತ್ನಿಸೋಣ

ಸ್ಟೇಟ್ ರೇಖಾಚಿತ್ರ ಎಂದರೇನು ಸ್ಟೇಟ್ ರೇಖಾಚಿತ್ರ ಎಂದರೆ ನಾವು ಈ ಹಿಂದೆ ಚರ್ಚಿಸಿದ ಸಿಗ್ನಲ್ ಹರಿವಿನ ಗ್ರಾಫ್ ಇದರ ಮುಂದುವರೆದ ಭಾಗ ಇದು ನಾವು ಚರ್ಚಿಸಿದ ಸ್ಟೇಟ್ ಇಕ್ವೇಶನ್ ಮತ್ತು ಡಿಫರೆನ್ಸಿಯಲ್ ಇಕ್ವೇಶನ್ನನ್ನು ತೋರಿಸುತ್ತದೆ ಏಕೆಂದರೆ ನೀವು ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಶನ್ ಕುರಿತು ಮಾತನಾಡಿದರೆ ಅದು ಬೇರೇನಲ್ಲ ನಾವು ಸ್ಟೇಟ್ ಇಕ್ವೇಶನ್ ಕುರಿತು ಮಾತನಾಡಿದಂತೆ ಸರಿ ಹೀಗಾಗಿ ಸ್ಟೇಟ್ ಇಕ್ವೇಶನ್ ಮತ್ತು ಡಿಫರೆನ್ಸಿಯಲ್ ಇಕ್ವೇಶನ್ ಇವುಗಳನ್ನು ಸಿಗ್ನಲ್ ಹರಿವಿನ ಗ್ರಾಫ್ ಮುಂದುವರಿಕೆಯಾಗಿ ತೋರ್ಪಡಿಸಬೇಕು ಅಂದರೆ ಸ್ಟೇಟ್ ರೇಖಾಚಿತ್ರವಾಗಿ ತೋರ್ಪಡಿಸಬೇಕು ಈಗ ಸ್ಟೇಟ್ ರೇಖಾಚಿತ್ರದ ಮಹತ್ವ ಏನೆಂದರೆ ಇದು ಸ್ಟೇಟ್ ಇಕ್ವೇಶನ್ಗಳ ನಡುವೆ ಒಂದು ಹತ್ತಿರದ ಸಂಬಂಧವನ್ನು ಏರ್ಪಡಿಸುತ್ತದೆ ಕಂಪ್ಯೂಟರ್ ಸಿಮುಲೇಶನ್ ಮತ್ತು ಟ್ರಾನ್ಸ್ಫರ್ ಫಂಕ್ಷನ್ ನಾವು ಸ್ಟೇಟ್ ರೇಖಾಚಿತ್ರವನ್ನು ವಿವರಣಾತ್ಮಕವಾಗಿ ಚರ್ಚಿಸಿದಾಗ ಹೇಗೆ ಎಂಬುದನ್ನು ಈ ಉಪನ್ಯಾಸದಲ್ಲಿ ಕಂಡುಕೊಳ್ಳೋಣ ಪ್ರಾಥಮಿಕವಾಗಿ ಸ್ಟೇಟ್ ರೇಖಾಚಿತ್ರ ಸಿಗ್ನಲ್ ಹರಿವಿನ ಗ್ರಾಫ್ ಇಲ್ಲಿಯವರೆಗೆ ನಾವು ನೋಡುವ ಎಲ್ಲ ಲ್ಯಾಪ್ಲೇಸ್ ರೂಪಾಂತರದ ಸ್ಟೇಟ್ ಇಕ್ವೇಶನ್ನಿನ ಎಲ್ಲಾ ನಿಯಮಗಳನ್ನು ಅನುಸರಿಸಿ ನಿರ್ಮಿಸಲಾಗಿದೆ ಈಗ ಸಿಗ್ನಲ್ ಹರಿವಿನ ಗ್ರಾಫ್ ಮತ್ತು ಸ್ಟೇಟ್ ರೇಖಾಚಿತ್ರದ ನಡುವೆ ಇರುವ ವ್ಯತ್ಯಾಸವೆಂದರೆ ಇಂಟಿಗ್ರೇಷನ್ ಆಪರೇಷನ್ ಸಿಗ್ನಲ್ ಹರಿವಿನ ಗ್ರಾಫ್ ಮತ್ತು ಸ್ಟೇಟ್ ರೇಖಾಚಿತ್ರವನ್ನು ಹೊಲಿಕೆ ಮಾಡಿದರೆ ಅಲ್ಪಸ್ವಲ್ಪ ವ್ಯತ್ಯಾಸಗಳು ನಮಗೆ ಕಂಡುಬರುತ್ತವೆ ಹೀಗಾಗಿ ಈ ಕೇಸ್ನಲ್ಲಿ ನಾವು ಯಾವಾಗ ಸ್ಟೇಟ್ ರೇಖಾಚಿತ್ರ ಕುರಿತು ಮಾತನಾಡುತ್ತೇವೆಯೋ ಆಗ ಮೊದಲು ನಾವು ಇಂಟಿಗ್ರೇಷನ್ ಆಪರೇಷನ್ ಸ್ಟೇಟ್ ರೇಖಾಚಿತ್ರದಲ್ಲಿ ಹೇಗೆ ವ್ಯಾಖ್ಯಾನಿಸಬಹುದು ಎಂಬುದನ್ನು ನೋಡಬೇಕು ಈಗ ನೋಡೋಣ ಎರಡು ವೇರಿಯಬಲ್ಗಳು x1ಮತ್ತು x2 ಮತ್ತು ಇವು ಒಂದಕ್ಕೊಂದು ಈ ರೀತಿಯಾಗಿ ಸಂಬಂಧಕ್ಕೊಳಪಟ್ಟಿವೆ dx1dtx2t ಹೀಗಾಗಿ ನೀವು ಅವುಗಳನ್ನು ಸ್ಟೇಟ್ ರೇಖಾಚಿತ್ರದಲ್ಲಿ ಪ್ರತಿನಿಧಿಸಿದರೆ ಪ್ರಾಥಮಿಕವಾಗಿ ಅವುಗಳು x2 ಮತ್ತು x1 ಎನ್ನಬಹುದು ನಾವು ಎರಡೂ ಕಡೆಗೆ ಇಂಟಿಗ್ರೇಷನ್ ಅನ್ವಯಿಸಿದಾಗ ಹೀಗೆ ಬರೆಯಬಹುದು x1tt0tx2dτx1 ಈಗ ನೀವು ಲ್ಯಾಪ್ಲೇಸ್ ರೂಪಾಂತರವನ್ನು ಅನ್ವಯಿಸಿದಾಗ ನಮಗೆ ತಿಳಿದಂತೆ ಸಿಗ್ನಲ್ ಹರಿವಿನ ಗ್ರಾಫ್ ಆಲ್ಜಿಬ್ರಾ ಇಂಟಿಗ್ರೇಷನ್ ಟೈಮ್ ಡೊಮೆನಲ್ಲಿ ನಿಭಾಯಿಸುತ್ತದೆ ಹೀಗಾಗಿ ನಾವು ಏನು ಮಾಡಬೇಕು ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ಎರಡೂ ಬದಿಯಲ್ಲಿ ಅನ್ವಯಿಸಬೇಕು ಹೀಗಾಗಿ ನಾವು ಹೀಗೆ ಬರೆಯಬಹುದು X1sLt0tx2dτx1sL0tx2dτ 0t0x2dτx1s ಹೀಗಾಗಿ ಇದನ್ನು ಸಮಾನವಾಗಿ ನಾವು ಎರಡು ಭಾಗಗಳಲ್ಲಿ ಇಂಟಿಗ್ರೇಷನ್ನಿನ ಸಹಾಯದ ಮೂಲಕ ಪ್ರತಿನಿಧಿಸಬಹುದು ಈಗ ನೀವು ಇದರ ಲ್ಯಾಪ್ಲೇಸ್ ರೂಪಾಂತರವನ್ನು ಸರಳವಾಗಿ ಹೀಗೆ ಬರಯಬಹುದು X1sX2s L0t0x2dτx1t0s ಮತ್ತು ಸ್ಟೇಟ್ ಟ್ರಾಸ್ಸಿಷನ್ ಟೊ ದಿಂದ ಪ್ರಾರಭವಾಗುತ್ತದೆ ಎಂದು ಊಹಿಸಿದರೆ ಅಂದರೆ t ಗೆ naught ಅಂದರೆ t0 ಗೆ ಟ್ರಾಸ್ಸಿಟ್ ಆಗುತ್ತದೆ ಅಂದರೆ x20for0t0 ಅಂದರೆ ಈ ಸೆಕ್ಷನ್ನನ್ನು ಸೊನೆಯಿಂದ ಬದಲಿಸಬಹುದು ಹೀಗಾಗಿ ಕೊನೆಗೆ ನಿಮಗೆ ದೊರೆಯುವುದು X1sX2sx1st0 ಈಗ ನಾವು ಇದೀಗ ಕಂಡುಕೊಂಡ ಸಮೀಕರಣ X1sX2sx1s ಇದು ಈಗ ಅಲ್ಜಿಬ್ರಿಕ್ ಆಗಿದ್ದು ಮತ್ತು ಇದನ್ನು ಸಿಗ್ನಲ್ ಹರಿವಿನ ಗ್ರಾಫ್ ಮೂಲಕ ಪ್ರತಿನಿಧಿಸಬಹುದು ನಾವು ಅದನ್ನು ಹೇಗೆ ಪ್ರತಿನಿಧಿಸಬೇಕು ನಾವು ಈ ಚಿತ್ರವನ್ನು ನೋಡಿದರೆ ನಿಮಗೆ ಎರಡು ವೇರಿಯಬಲ್ಗಳು ಕಾಣುತ್ತವೆ ಒಂದು X2 ಮತ್ತೊಂದು X1 ಮತ್ತು ನಾವು ಇಲ್ಲಿ ಅವುಗಳನ್ನು ಒಟ್ಟುಗೂಡಿಸುತ್ತಿದ್ದೇವೆ ಅದನ್ನು ಸಮ್ಮಿಂಗ್ ಬ್ಲಾಕ್ ಎನ್ನುತ್ತೇವೆ ಹೀಗಾಗಿ ಇಲ್ಲಿ ಇದು X2sx1 ಆಗಿರುತ್ತದೆ ನಂತರ ಇದು 1s ನಿಂದ ಗುಣಿಸಲ್ಪಡುತ್ತದೆ ಹೀಗಾಗಿಕೊನೆಗೆ ನಿಮಗೆ X2sx1s ದೊರೆಯುತ್ತದೆ ಇದು ನಾವು ಇದೀಗ ಕಂಡುಕೊಂಡ ಇಂಟಿಗ್ರೇಷನ್ ಸಮೀಕರಣ ನೀವು ಇದನ್ನು ಕಡಿಮೆ ಸಂಖ್ಯೆಯ ಕನೆಕ್ಷನ್ಗಳಲ್ಲಿ ಪ್ರತಿನಿಧಿಸಬಹುದು ಬ್ಲಾಕ್ X1 ಎಂದು ಪ್ರತಿನಿಧಿಸುತ್ತದೆ ಎಂದು ತಿಳಿಯೋಣ ಹೀಗಾಗಿ 1s ಇದನ್ನು ಎರಡೂ ಕೇಸ್ಗಳಲ್ಲಿ ಹಾಕಬಹುದು ಹೀಗಾಗಿ ನೀವು ಎಲ್ಲವನ್ನೂ ಕೂಡಿಸಿದಾಗ ನಿಮಗೆ X2sx1s ದೊರೆಯುತ್ತದೆ ಹೀಗಾಗಿ ಎರಡೂ ಅಂಶಗಳೂ ಒಂದೇ ಸಮೀಕರಣವನ್ನು ಪ್ರತಿನಿಧಿಸುತ್ತವೆ ಹೀಗಾಗಿ ಈ ಅಂಶದ ಸಾಧಕಗಳೆನೆಂದರೆ ನಿಮಗೆ ಇದೀಗ ಕಂಡುಕೊಂಡ ಸಮೀಕರಣವನ್ನು ತೋರ್ಪಡಿಸಲು ಕಡಿಮೆ ಪರಿಕರಗಳು ಅವಶ್ಯಕತೆಯಿರುತ್ತದೆ ಈಗ ನೀವು ಡಿಫರೆನ್ಷಿಯಲ್ ಸಮೀಕರಣವನ್ನು ಹೇಗೆ ಸ್ಟೇಟ್ ರೇಖಾಚಿತ್ರವಾಗಿ ಪರಿವರ್ತಿಸುವಿರಿ ಎಂಬುದನ್ನು ನೋಡೋಣ ಹೀಗಾಗಿ ಯಾವಾಗ ಲಿನಿಯರ್ ವ್ಯವಸ್ಥೆಯನ್ನು ಹೈಯರ್ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣಗಳಿಂದ ವ್ಯಾಖ್ಯಾನಿಸಿದಾಗ ಸ್ಟೇಟ್ ರೇಖಾಚಿತ್ರಗಳನ್ನು ಈ ಸಮೀಕರಣಗಳಿಂದ ರಚಿಸಬಹುದು ನಾವು ಹೇಗೆ ರಚಿಸುತ್ತೇವೆ ನಾವೀಗ ಒಂದು ಡಿಫರೆನ್ಸಿಯಲ್ ಸಮೀಕರಣವನ್ನು ತೆಗೆದುಕೊಳ್ಳೋಣ ಅದು nth ಫೋಲ್ಡರ್ ಡಿಫರೆನ್ಸಿಯಲ್ ಸಮೀಕರಣ ಅದನ್ನು ಹೀಗೆ ವ್ಯಕ್ತ ಮಾಡಬಹುದು dnydtnandn 1ydtn 1a2dytdta1ytrt ಹೀಗಾಗಿ ನಿಮಗೆ ದೊರೆತ ಡಿಫರೆನ್ಷಿಯಲ್ ಸಮೀಕರಣವು ಇದಾಗಿದ್ದರೆ ಮತ್ತು ನೀವು ಇದನ್ನು ಡಿಫರೆನ್ಷಿಯಲ್ ಸಮೀಕರಣದಿಂದ ಸ್ಟೇಟ್ ರೇಖಾಚಿತ್ರ ವಾಗಿ ಪರಿವರ್ತಿಸಬೇಕು ನಾವು ಈ ಕೆಳಗಿನಂತೆ ಸಮೀಕರಣವನ್ನು ರಚಿಸಬೇಕು ಮರುಹೊಂದಾಣಿಕೆ ಮಾಡಬೇಕು ಅದನ್ನು ನಾವು ಹೀಗೆ ಬರೆಯುತ್ತೇವೆ dnydtn andn 1ytdtn 1 a2dytdt a1ytrt ಹೀಗಾಗಿ ನಾವು ಏನು ಮಾಡಿದೆವು ನಾವು ಇದನ್ನು ಎಡ ಘಟಕ ಮತ್ತು ಇನ್ನುಳಿದದ್ದನ್ನು ನಾವು ಬಲಕ್ಕೆ ವರ್ಗಾಯಿಸಿ ಕೊಂಡಿದ್ದೇವೆ ಹೀಗಾಗಿ ನಾವು ಈ ಸಮೀಕರಣವನ್ನು ಹಿಂದಿನ ಸಮೀಕರಣದಿಂದ ಪಡೆದಿದ್ದೇವೆ ಹೀಗಾಗಿ ನಿಮಗೆ ತಿಳಿದಿರುವಂತೆ ಪ್ರತಿ ಘಟಕಗಳನ್ನು ನೀವು ಅವುಗಳ ಲ್ಯಾಪ್ಲೇಸ್ ರೂಪಾಂತರಕ್ಕೆ ಒಳಪಡಿಸಬೇಕು ಹೀಗಾಗಿ ನಾವು ಏನು ಮಾಡುತ್ತೇವೆ ನಾವು ಈ ನಿರ್ದಿಷ್ಟ ಘಟಕವನ್ನು Rt ಲ್ಯಾಪ್ಲೇಸ್ ರೂಪಾಂತರಕ್ಕೆ ಬದಲಾಯಿಸಿಕೊಳ್ಳುತ್ತೇವೆ ಹೀಗಾಗಿ ನಮಗೆ ಸುತ್ತಲೂ ಒಟ್ಟು n ಘಟಕಗಳಿದ್ದು ಒಂದು ಹೊರ ಅಂದರೆ ಫೋರ್ಸಿಂಗ್ ಫಂಕ್ಷನ್ ಬಲಗಡೆಗೆ ದೊರೆಯುತ್ತದೆ ಹೀಗಾಗಿ ಇವು ಸಾಮಾನ್ಯವಾಗಿ ನೋಡ್ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ನೀವು ಅವುಗಳನ್ನು ನೋಡ್ ಎಂದು ಯಾವಾಗ ಪ್ರತಿನಿಧಿಸುವಿರೋ ಆಗ ಅವುಗಳನ್ನು ಅಂಕಿ ಅಂಶಗಳಲ್ಲಿ ಹೇಗೆ ತೋರಿಸುವಿರಿ ಹೀಗಾಗಿ ನಾವು y ನೋಡುತ್ತೇವೆ ಹೀಗಾಗಿ ಒಂದು ಸಂಪಾತ Y ಎಂದು ಹಾಕಿದ್ದೇವೆ ಆಗ ಮುಂದೆ s ನ್ನು Ys ಎಂದು ಹಾಗೆ sY ಮತ್ತು ಮುಂತಾದವು ಹೀಗಾಗಿ ನಾವು sn ಮೈನಸ್ 1Y ಮತ್ತು ಕೊನೆಯ ಘಟಕವನ್ನು snY ಪಡೆದುಕೊಳ್ಳುತ್ತೇವೆ ಮತ್ತು ನಾವು R ಅನ್ನು ಕೂಡಿಸುತ್ತೇವೆ ಹೀಗಾಗಿ ನಾವು ಸಮೀಕರಣದಲ್ಲಿ ಕಾಣುವ ಎಲ್ಲ ಅಂಶಗಳನ್ನು ನೋಡ್ ಆಗಿ ಹಾಕಿದ್ದೇವೆ ಹೀಗಾಗಿ siYs ಎಂದರೇನು ಅಂದರೆ ಡಿಫರೆನ್ಷಿಯಲ್ ಘಟಕದ ith ಆರ್ಡರ್ ಅಂದರೆ diY dti ಇದು sit ಹೀಗಾಗಿ nth ಆರ್ಡರ್ ಘಟಕಕ್ಕೆ ನಾವು snY ಎಂದು ಬರೆಯುತ್ತೇವೆ ಈಗ ನಾವು ಸಂಪಾತಗಳನ್ನು ಸಂಪಾತಗಳನ್ನು ವ್ಯಾಖ್ಯಾನಿಸಿದೆವು ಮುಂದೆ ನಾವು ಈ ಸಮೀಕರಣವನ್ನು ಕೊಂಡಿಗಳನ್ನು ವ್ಯಾಖ್ಯಾನಿ ಸಲು ಬಳಸುತ್ತೇವೆ ಹೀಗಾಗಿ ನಿಮಗೆ ಇದೀಗ ನಾವು ಮರುಹೊಂದಿಸಿದ ಸಮೀಕರಣವು ಕಾಣುತ್ತಿದ್ದರೆ ನಾವು ಈಗ ಏನನ್ನು ನೋಡಬಹುದು ನಾವು ಕನೆಕ್ಷನ್ಗಳನ್ನು ನೋಡಬಹುದು ಹೀಗಾಗಿ ನಿಮಗೆ ಈ ನಿರ್ಧಿಷ್ಟ ನೋಡ್ ಕಾಣಿಸುತ್ತಿದ್ದರೆ ಅದು ಈ ನಿರ್ಧಿಷ್ಟ ಘಟಕವನ್ನು ಪ್ರತಿನಿಧಿಸುವುದು dnydtn ಆಗಿದೆ ಹೀಗಾಗಿ ಅಂದರೆ ಇದು ಎಲ್ಲ ಘಟಕಗಳ ಸಂಕಲನವಾಗಿದೆ ಹೀಗಾಗಿ rt ಗೆ ಅಲ್ಲಿ ಯಾವುದೇ ಘಟಕ ಗುಣಾಂಕವಿಲ್ಲ ಹೀಗಾಗಿ ನೀವು r ಅನ್ನು s ನ ಪವರ್ ny ಜೊತೆ ಜೋಡಿಸುತ್ತೀರಿ ಅದು ಯುನಿಟ್ ಗೇನ್ ಜೊತೆಗೆ ಈಗ ಈ ನಿರ್ದಿಷ್ಟ ಘಟಕ so ಅನ್ನು s ಡೋಮೇನ್ನಲ್ಲಿ ನೋಡೋಣ ನೀವು ಮೈನಸ್ a1ys ಎಂದು ಬರೆಯಬಹುದು ಹೀಗಾಗಿ ಈಗ ಏನಾಗುತ್ತದೆ ಈ ನಿರ್ದಿಷ್ಟ ಘಟಕಕ್ಕೆ ಗುಣಾಂಕ ಮೈನಸ್ a1 ಹೀಗಾಗಿ ನೀವು ಏನು ಮಾಡುವಿರಿ ನೀವು y ಯನ್ನು s ನ ಪವರ್ ny ಮೈನಸ್ a1 ಗೆ ಕನೆಕ್ಟ್ ಮಾಡುವಿರಿ ಅದರಂತೆ ನೀವು ಮೈನಸ್ a2 ಗುಣಿಸು sys so sys so ಎಂದು ಬರೆಯಬೇಕು ಮತ್ತು ಇದು s ಟು ದ ಪವರ್ nys ಜೊತೆಗೆ ಗುಣಾಂಕ ಮೈನಸ್ a2 ಹೀಗಾಗಿ ನಿಮಗೆ ಮೈನಸ್ a2 ಕನೆಕ್ಷನ್ ಆಗಿ ದೊರೆತಿದೆ ಮತ್ತು ಅದೇ ರೀತಿ ನೀವು ಎಲ್ಲವನ್ನೂ ಕನೆಕ್ಟ್ ಮಾಡಿರಿ ಹೀಗಾಗಿ ಕೊನೆಗೆ ನಿಮಗೆ ದೊರಕುವುದು s ಟು ದ ಪವರ್ ny ಅಂದರೆ r ಮೈನಸ್ an s ಮೈನಸ್ s ಟು ದ ಪವರ್ n ಮೈನಸ್ y ಮೈನಸ್ an ಮೈನಸ್ 1 s ಟು ದ ಪವರ್ n ಮೈನಸ್ 2y ಮತ್ತು ಇತ್ಯಾದಿ ಮೈನಸ್ a2sy ಮೈನಸ್ a1y ಹೀಗಾಗಿ ಈ ನಿರ್ದಿಷ್ಟ ಅಂಶ ನಾವು ಇದೀಗ ಬರೆದ ಡಿಫರೆನ್ಷಿಯಲ್ ಸಮೀಕರಣವನ್ನು ಪ್ರತಿನಿಧಿಸುತ್ತದೆ ಈಗ ಉಳಿದಿರುವ ಮುಖ್ಯವಾದ ವಿಷಯವೆಂದರೆ ನಾವು ಒಂದಕ್ಕೊಂದು ಪಕ್ಕದಲ್ಲೇ ಕನೆಕ್ಟ್ ಆಗಿರುವ ಸಂಪಾತಗಳನ್ನು ಕೋ ರಿಲೇಟ್ ಹೇಗೆ ಮಾಡುತ್ತೇವೆ ಎಂಬುದು ನಾವು ಅವುಗಳನ್ನು ಹೇಗೆ ಕನೆಕ್ಟ್ ಮಾಡುತ್ತೇವೆ ಹೀಗಾಗಿ ಹಿಂದಿನ ಕೇಸ್ನಲ್ಲಿ ಚರ್ಚಿಸಿದಂತೆ x1 ಮತ್ತು x2 ಹೇಗೆ ಸಂಬಂಧಪಟ್ಟಿವೆ ಎಂದು ಚರ್ಚಿಸುತ್ತೇವೆ ಹೀಗಾಗಿ ನಾವು ಚರ್ಚಿಸಿದ ಈ ಜ್ಞಾನವನ್ನು ಘಟಕಗಳನ್ನು ಜೋಡಿಸಲು ಬಳಸುತ್ತೇವೆ ಹೀಗಾಗಿ ನೀವು ಘಟಕವನ್ನು ಈ ಕಡೆಗೆ ನೋಡಿದರೆ x2 x1 ಗೆ ಕನೆಕ್ಟ್ ಮಾಡಲಾಗಿದೆ ನೀವು ಹೇಗೆ ಕನೆಕ್ಟ್ ಮಾಡುವಿರಿ ನೀವು syಯನ್ನು y ಜೊತೆ ಕನೆಕ್ಟ್ ಮಾಡುತ್ತೀರಿ ಅದರೊಟ್ಟಿಗೆ s ಟು ದ ಪವರ್ n ಮೈನಸ್ 1 ಪ್ಲಸ್ y ಆರಂಭಿಕ ಸ್ಥಿತಿ ಅಂದರೆ y t ನಾಟ್ s ಹೀಗಾಗಿ ಇದು ನಾವೀಗ ವ್ಯಾಖ್ಯಾನಿಸಿದ ಸಮೀಕರಣ ಹೀಗಾಗಿ ನೀವು x1 ನೋಡಿದರೆ x1 ಬೇರೇನಲ್ಲ x2s ಗುಣಿಸು x1 t ನಾಟ್ s ನಮ್ಮ ಕೇಸ್ನಲ್ಲಿ x1s is y x2s is sy ಹೀಗಾಗಿ ನಾವು ಏನು ಮಾಡುತ್ತೇವೆ ನಾವು ಆ ಮಾಹಿತಿಯನ್ನು ಉಪಯೋಗಿಸುತ್ತೇವೆ ಮತ್ತು ಅಕ್ಕಪಕ್ಕದ ನೋಡ್ಗಳನ್ನು ಕನೆಕ್ಟ್ ಮಾಡುತ್ತೇವೆ ಹೀಗಾಗಿ ಈ ದಾರಿಯಲ್ಲಿ ನೀವು ಅಕ್ಕಪಕ್ಕದ ಎಲ್ಲಾ ಸಂಪಾತಗಳನ್ನು 1s ಜೊತೆ ಮತ್ತು ಪ್ರಾಥಮಿಕ ಸ್ಥಿತಿಯೊಂದಿಗೆ ಕನ್ನೆಕ್ಟ್ ಮಾಡಬಹುದು ಏಕೆಂದರೆ ಯಾವಾಗ ನೀವು nth ಆರ್ಡರ್ ದಿಫರೆನ್ಸಿಯಲ್ ಸಮೀಕರಣವನ್ನು n ಫಸ್ಟ್ ಆರ್ಡರ್ ಸಮೀಕರಣಗಳಾಗಿ ವಿಭಾಗ ಮಾಡುತ್ತಿರೋ ನಿಮಗೆ ಈ ಕೇಸ್ನಲ್ಲಿ ಚರ್ಚಿಸಿದ ಹಾಗೆ ಸಮೀಕರಣವು ದೊರೆಯುತ್ತದೆ ಹೀಗಾಗಿ ಈ ಸಮೀಕರಣಗಳು ಲ್ಯಾಪ್ಲೇಸ್ ಡೊಮೇನ್ ಅಡಿಯಲಗಲಿ ನಿಮಗೆ ಸಿಗುತ್ತವೆ ಅಲ್ಲಿ ಪ್ರತಿ ಸ್ಟೇಟ್ ವೇರಿಯೆಬಲ್ಗೆ ಪ್ರಾರ್ಥಮಿಕ ಸ್ಥಿತಿ ಲಭ್ಯವಿರುತ್ತದೆ ಹೀಗಾಗಿ ನಾವು ಮಾಹಿತಿಯನ್ನು ಬಳಸಿಕೊಳ್ಳುತ್ತೇವೆ ಹೀಗಾಗಿ ನಾವು ಮಾಹಿತಿಯನ್ನು ಬಳಸಿಕೊಳ್ಳುತ್ತೇವೆ ಮತ್ತು ಸ್ಟೇಟ್ ವೇರಿಯೆಬಲ್ಗಳ ಆರಂಭಿಕ ಸ್ಥಿತಿಯನ್ನು 1s ಎಂದು ಪರಿಗಣಿಸಿ ಅವೆಲ್ಲವುಗಳನ್ನು ಕನೆಕ್ಟ್ ಮಾಡುತ್ತೇವೆ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆಗ ನಿಮಗೆ ಹೆಚ್ಚು ಅರ್ಥವಾಗುತ್ತದೆ ಒಂದು ಡಿಫರೆನ್ಷಿಯಲ್ ಸಮೀಕರಣವನ್ನು ನೋಡೋಣ d2ydt23dytdt2ytrt ಈಗ ನಾವು ಏನು ಮಾಡುತ್ತೇವೆ ನಾವು ಈ ಹಿಂದಿನ ಹೈಯೆಸ್ಟ್ ಆರ್ಡರ್ ಟರ್ಮನ್ನು ಇನ್ನುಳಿದ ಟರ್ಮಗಳ ಜೊತೆಗೆ ಸಮೀಕರಿಸತ್ತೇವೆ ಹೀಗಾಗಿ ನಾವು ಏನು ಬರೆಯಬೇಕು ನಾವು ಹೀಗೆ ಬರೆಯುತ್ತೇವೆ d2ydt2 3dytdt 2ytrt ಹೀಗಾಗಿ ನಾವಿಲ್ಲಿ 1 2 3 4 ಸಂಪಾತಗಳನ್ನು ರಚಿಸುತ್ತೇವೆ ಈ ಸಂಪಾತಗಳನ್ನುಪ್ರಾಥಮಿಕವಾಗಿ ಹೆಚ್ಚು ಸ್ಪಷ್ಟತೆಯನ್ನು ನೀಡಲು ವಿಸ್ತರಿಸುತ್ತಿವೆ ಹೀಗಾಗಿ ನೀವು yಯನ್ನು ಯೂನಿಟ್ ಗೇನ್ ಜೊತೆಗೆ ಕೂಡಿಸಬಹುದು ಹಾಗಾದಾಗ ನಿಮಗೆ ಸ್ಟೇಟ್ ರೇಖಾಚಿತ್ರದ ಮೂಲಕ ಒಂದು ಸ್ಪಷ್ಟವಾದ ತಿಳುವಳಿಕೆ ಸಿಗುತ್ತದೆ ಹೀಗಾಗಿ ನಾವು 4 ಗಳನ್ನು ಕೂಡಿಸಿದ್ದೇವೆ ಒಂದನೆಯದ್ದು R ಎರಡನೆಯದ್ದು y ನೀವು ಇದನ್ನು Y ಯಿಂದ ಬದಲಾಯಿಸಿ ಮೂರನೆಯದ್ದು dytdt ಇದನ್ನು zYಯಿಂದ ಬದಲಾಯಿಸಿ ಮತ್ತು d2ydt2 ಇದನ್ನು s2Yಯಿಂದ ಬದಲಾಯಿಸಿ ಈಗ ಹಿಂದೆ ನಾವು ಅನುಸರಿಸಿದ ಕಾರ್ಯವಿಧಾನವನ್ನು ಇಲ್ಲಿ ಅನುಸರಿಸೋಣ ಹೀಗಾಗಿ y ಘಟಕವು 2s ಸ್ಕ್ವೇರ್ y ಜೊತೆಗೆ ಮೈನಸ್ 2 ಗುಣಾಂಕವಾಗಿ ಕೂಡಿಸಿ ಹೀಗಾಗಿ ಮೈನಸ್ 2 ಗುಣಾಂಕವಾಗಿ by dt ಮೈನಸ್ 3 ಜೊತೆಗೆ ಗುಣಿಸಿ 2s ಸ್ಕ್ವೇರ್ y ಹೀಗಾಗಿ ನಮಗೆ ಎರಡು ಕನಕ್ಷನ್ಗಳು ದೊರೆಯುತ್ತವೆ ಮತ್ತು r ಮೌಲ್ಯ ಗುಣಾಂಕ 1 ಹೀಗಾಗಿ r ನ್ನು s ಸ್ಕ್ವೇರ್ y ಗೆ ಕನೆಕ್ಟ್ ಮಾಡಲಾಗಿದ್ದು 1 ಗೇನ್ ಆಗಿದೆ ಹೀಗಾಗಿ ಈಗ ನಾವು ಏನು ಮಾಡುತ್ತೇವೆ ನಾವು ಈ ಎರಡೂ ನೋಡ್ಗಳನ್ನು ಈ ಮೊದಲು ಚರ್ಚಿಸಿದಂತೆ ಇಂಟಿಗ್ರೇಷನ್ ಫಂಕ್ಷನ್ ಸಹಾಯದಿಂದ ಒಂದಕ್ಕೊಂದನ್ನು ಜೋಡಿಸುತ್ತೇವೆ ಹೀಗಾಗಿ ನಾವು 1 s ಸ್ಕ್ವೇರನ್ನು sy ಜೊತೆ ಕನೆಕ್ಟ್ ಮಾಡುತ್ತೇವೆ ಜೊತೆಗೆ 1s ಮತ್ತು ಪ್ಲಸ್ y1 t ನಾಟ್ s ಇದರ ಪ್ರಾಥಮಿಕ ಸ್ಥಿತಿ ಮತ್ತು yಗೆ ನಮಗೆ yt ನಾಟ್ by s ಇದರ ಪ್ರಾಥಮಿಕ ಸ್ಥಿತಿ ಹೀಗಾಗಿ ಕೊನೆಗೆ ನಿಮಗೆ ಇದೀಗ ಸ್ಲೈಡ್ನಲ್ಲಿ ತೋರಿಸಿದಂತೆ ದಿಫರೆನ್ಸಿಯಲ್ ಸಮೀಕರಣಕ್ಕೆ ಸ್ಟೇಟ್ ರೇಖಾಚಿತ್ರ ದೊರೆಯುತ್ತದೆ ಈಗ ನಿಮಗೆ ಸ್ಟೇಟ್ ರೇಖಾಚಿತ್ರದಿಂದ ಟ್ರಾನ್ಸ್ಫರ್ ಫಂಕ್ಷನ್ ಕಂಡುಕೊಳ್ಳಲು ಹೇಳಿದಾಗ ಮತ್ತೊಂದು ಪ್ರಶ್ನೆ ಏಳುತ್ತದೆ ಹೀಗಾಗಿ ನೀವು ಏನು ಮಾಡುವಿರಿ ಹೀಗಾಗಿ ಇನ್ಪುಟ್ ಮತ್ತು ಔಟ್ಪುಟ್ ನಡುವಿನ ಟ್ರಾನ್ಸ್ಫರ್ ಫಂಕ್ಷನ್ ಸ್ಟೇಟ್ ರೇಖಾಚಿತ್ರದ ಮೂಲಕ ಪಡೆಯಬಹುದು ಗೇನ್ ಸೂತ್ರ ಮತ್ತು ಉಳಿದ ಇನ್ಪುಟ್ ಗಳನ್ನು ಮತ್ತು ಪ್ರಾಥಮಿಕ ಸ್ಥಿತಿಯನ್ನು 0 ಮಾಡುವುದರ ಮೂಲಕ ಪಡೆಯಬಹುದು ಹೀಗಾಗಿ ನಾವು ಏನು ಮಾಡಬಹುದು ನಾವು ಪ್ರಾಥಮಿಕ ಸ್ಥಿತಿಯನ್ನು 0ಸೊನ್ನೆ ದಾಖಲಿಸುತ್ತೇವೆ ಮತ್ತು ನಾವು ಇನ್ಪುತ್ ಔಟ್ಪುಟ್ಗಳನ್ನು ಸಮೀಕರಿಸುತ್ತೇವೆ ಹೀಗಾಗಿ R ಮತ್ತುYs ಇವುಗಳನ್ನು ಗೇನ್ ಫಾರ್ಮುಲಾ ಬಳಸಿ ಪಡೆದುಕೊಳ್ಳುತ್ತೇವೆ ಹೀಗಾಗಿ ನಾವು ಏನು ಮಾಡುತ್ತೇವೆ ಟ್ರಾನ್ಸ್ಫರ್ ಫಂಕ್ಷನ್ ಹೀಗಿದೆ YR1s23s2 ಹೀಗಾಗಿ ಇದರೊಂದಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ಮುಗಿಸೋಣ ಇದರಲ್ಲಿ ಪ್ರಮುಖವಾಗಿ ಸ್ಟೇಟ್ ರೇಖಾಚಿತ್ರವನ್ನು ಕುರಿತು ಚರ್ಚಿಸಿದೆವು ಈಗ ಮುಂದೆ ನಾವು ಸ್ಟೇಟ್ ಸಮೀಕರಣಗಳನ್ನು ಕಂಡುಹಿಡಿಯಲು ಸ್ಟೇಟ್ ರೇಖಾಚಿತ್ರಗಳನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ನೋಡೋಣ